ಇದು ಮತ್ತು ಮುಂದಿನ ಟ್ಯುಟೋರಿಯಲ್ ನಾವು ನಿಯೋಜನೆ ಮೂರು ಅನ್ನು ಪರಿಹರಿಸಲಿದ್ದೇವೆ ಅಸೈನ್ಮೆಂಟ್ನ ಮೊದಲ ಸಮಸ್ಯೆಯು ಇಮೇಜ್ ಚಾರ್ಜ್ನಲ್ಲಿದೆ ಮತ್ತು ನಾವು x z ಮತ್ತು y z ಪ್ಲೇನ್ ಅನ್ನು ಹೊಂದಿದ್ದೇವೆಯೇ ಎಂದು ಅದು ಹೇಳುತ್ತದೆ ಅದು ಗ್ರೌಂಡ್ ಆಗಿದೆ ಅಂದರೆ ಪೊಟೆಂಶಿಯಲ್ ಶೂನ್ಯದಲ್ಲಿ ಇವೆ ಮತ್ತು ನಾವು ಸ್ಥಾನದಲ್ಲಿ ಚಾರ್ಜ್ ತೆಗೆದುಕೊಳ್ಳುತ್ತೇವೆ q ಸ್ಥಾನದಲ್ಲಿ x ನಾಟ್ y ನಾಟ್ ಕೆಂಪು ಬಣ್ಣದಿಂದ ತೋರಿಸಲಾದ ಈ ಪ್ರದೇಶದಲ್ಲಿ x y ನಲ್ಲಿನ ಸಂಭಾವ್ಯತೆಯನ್ನು ನಾನು ಪರಿಹರಿಸಲು ಬಯಸಿದರೆ ಈ ಸಮಸ್ಯೆಗೆ ಇಮೇಜ್ ಚಾರ್ಜ್ ಏನಾಗಿರಬೇಕು ಆದ್ದರಿಂದ ನಾವು ಇಮೇಜ್ ಚಾರ್ಜ್ ಅನ್ನು ತೆಗೆದುಕೊಳ್ಳುತ್ತೇವೆ ಅದು ಗಡಿ ಸ್ಥಿತಿಯನ್ನು ತೃಪ್ತಿಪಡಿಸುತ್ತದೆ ನಾವು ಪೊಟೆಂಶಿಯಲ್ ಶೂನ್ಯವನ್ನು ಮಾಡಲು ಬಯಸಿದರೆ ನಾವು x z ಪ್ಲೇನ್ನಲ್ಲಿ ಪೊಟೆಂಶಿಯಲ್ ಶೂನ್ಯವನ್ನು ಮಾಡಲು ಬಯಸುತ್ತೇವೆ z ಎಲ್ಲಿಂದ ಬರುತ್ತಿದೆ z ಇಲ್ಲಿದೆ ಪೇಪರ್ನಿಂದ ಹೊರಬರುತ್ತಿದೆ ಎಂದು ನೀವು ಆಶ್ಚರ್ಯ ಪಡುತ್ತಿರಬೇಕು ಆದ್ದರಿಂದ ನಾನು ಈ x z ಪ್ಲೇನ್ನಲ್ಲಿ ಪೊಟೆಂಶಿಯಲ್ ಶೂನ್ಯವನ್ನು ಮಾಡಲು ಬಯಸಿದರೆ ನಂತರ ನಾನು ಮೈನಸ್ Q ಚಾರ್ಜ್ ಅನ್ನು ಹಾಕಬೇಕು ನಾನು ಅದನ್ನು ಸ್ವಲ್ಪ ವಿಭಿನ್ನ ಬಣ್ಣದಲ್ಲಿ ಮಾಡೋಣ ಆದ್ದರಿಂದ x ನಾಟ್ ಮತ್ತು ಮೈನಸ್ y 0 ಸ್ಥಾನದಲ್ಲಿ ಗಾಢವಾದ ಮೈನಸ್ Q ಚಾರ್ಜ್ ಇದೆ ಇದು ಈ ಸಮತಲದಾದ್ಯಂತ ಪೊಟೆಂಶಿಯಲ್ ಶೂನ್ಯವನ್ನು ಮಾಡುತ್ತದೆ ನಿಖರವಾದ ಸಮತಲ ಆದಾಗ್ಯೂ ಇದು y z ಪ್ಲೇನ್ನಲ್ಲಿ ಶೂನ್ಯವಾಗುವುದಿಲ್ಲ ಅದು ಈ ಪ್ಲೇನ್ ಆ ಪ್ಲೇನ್ ನಲ್ಲಿ ಅದನ್ನು ಶೂನ್ಯ ಮಾಡಲು ನಾನು ಈಗ ಮೈನಸ್ x ನಾಟ್ ಮತ್ತು y 0 ನಲ್ಲಿ ಚಾರ್ಜ್ ಮೈನಸ್ q ಅನ್ನು ಹಾಕುತ್ತೇನೆ ಅದು ಈ ಎಲ್ಲದರಲ್ಲೂ ಪೊಟೆಂಶಿಯಲ್ಅನ್ನು ಶೂನ್ಯವನ್ನು ಮಾಡುತ್ತದೆ ಆದರೆ ಇದು xz ಪ್ಲೇನ್ನಲ್ಲಿ ಮತ್ತೊಮ್ಮೆ ಸಂಭಾವ್ಯತೆಯನ್ನು ಸೃಷ್ಟಿಸುತ್ತದೆ ಮತ್ತು ನಾನು ಅದನ್ನು ತಟಸ್ಥಗೊಳಿಸಬೇಕಾಗಿದೆ ಇದನ್ನು ತಟಸ್ಥಗೊಳಿಸಲು ನಾನು ಮೂರನೇ ಇಮೇಜ್ ಚಾರ್ಜ್ ಅನ್ನು ತೆಗೆದುಕೊಳ್ಳುತ್ತೇನೆ ಈ ಹಂತದಲ್ಲಿ ನಾನು ಪ್ಲಸ್ q ಅನ್ನು ಮೈನಸ್ x 0 y 0 ನಲ್ಲಿ ಹಾಕುತ್ತೇನೆ ಈಗ ನೀವು ಗಮನಿಸಬಹುದು ಗುಲಾಬಿ ಮತ್ತು ಚಾರ್ಜ್ ಹಸಿರು ಬಣ್ಣದಲ್ಲಿ y z ಪ್ಲೇನ್ನಲ್ಲಿ ಪೊಟೆಂಶಿಯಲ್ ಅನ್ನು ಶೂನ್ಯವನ್ನು ಮಾಡುತ್ತದೆ ಕೆಂಪು ಮತ್ತು ಹಸಿರು ಬಣ್ಣದ ನೈಜ ಚಾರ್ಜ್ x z ಪ್ಲೇನ್ನಲ್ಲಿ ಪೊಟೆಂಶಿಯಲ್ಅನ್ನು ಶೂನ್ಯ ಮಾಡುತ್ತದೆ ಮತ್ತು ನೇರಳೆ ಮತ್ತು ಗುಲಾಬಿ ಬಣ್ಣದಲ್ಲಿ ಮೈನಸ್ q ಮತ್ತೆ x z ಪ್ಲೇನ್ನಲ್ಲಿ ಶೂನ್ಯವನ್ನು ಮಾಡುತ್ತದೆ ಮೈನಸ್ q ಮತ್ತು ಕೆಂಪು q ನೈಜ ಚಾರ್ಜ್ y z ಪ್ಲೇನ್ನಲ್ಲಿ ಶೂನ್ಯವನ್ನು ಮಾಡುತ್ತದೆ ಆದ್ದರಿಂದ ಈ ಎಲ್ಲಾ ಚಾರ್ಜ್ಗಳು ಅಪೇಕ್ಷಿತ ಗಡಿಯಲ್ಲಿ ಪೊಟೆಂಶಿಯಲ್ ಅನ್ನು ಶೂನ್ಯ ಮಾಡುತ್ತದೆ ಆದ್ದರಿಂದ ಇಮೇಜ್ ಚಾರ್ಜ್ಗಳು ಮೈನಸ್ q ಹಾಟ್ ಮೈನಸ್ x ನಾಟ್ y ನಾಟ್ ಮತ್ತು ನಾನು ಹೊಂದಿದ್ದೇನೆ ಇದು ಪ್ಲಸ್ q ಪ್ಲಸ್ q ಮೈನಸ್ x ನಾಟ್ ಮೈನಸ್ y ನಾಟ್ ಮೈನಸ್ q ಹಾಟ್ x ನಾಟ್ ಮೈನಸ್ y ನಾಟ್ ಮತ್ತು ಮೈನಸ್ q ಮೈನಸ್ x ನಾಟ್ ವೈ ನಾಟ್ ಸಮಸ್ಯೆ ಸಂಖ್ಯೆ ಎರಡು ಪಾಯಿಂಟ್ ಚಾರ್ಜ್ 5 ಸೆಂಟಿಮೀಟರ್ ಗ್ರೌಂಡ್ಡ್ ವಾಹಕ ಗೋಳದ ಮಧ್ಯಭಾಗದಿಂದ 7 ಸೆಂಟಿಮೀಟರ್ ದೂರದಲ್ಲಿದೆ ಆದ್ದರಿಂದ ನಾನು ಗ್ರೌಂಡ್ಡ್ ನಡೆಸುವ ಗೋಳವನ್ನು ಹೊಂದಿದ್ದೇನೆ ಇದರರ್ಥ ಪೊಟೆಂಶಿಯಲ್ ಶೂನ್ಯ ಆಗಿರುತ್ತದೆ ಮತ್ತು ನಾನು ಚಾರ್ಜ್ ಪಾಯಿಂಟ್ ಚಾರ್ಜ್ q ಅನ್ನು ಹೊಂದಿದ್ದೇನೆ ಅದು ಕೇಂದ್ರದಿಂದ ದೂರದಲ್ಲಿದೆ ಅದು ಕೇಂದ್ರಕ್ಕಿಂತ ದೊಡ್ಡದಾಗಿದೆ ಈ ಗೋಳದ ತ್ರಿಜ್ಯ ತ್ರಿಜ್ಯವು R ಆಗಿರಲಿ ಮತ್ತು ಈ ಅಂತರವು ಕೇಂದ್ರದಿಂದ r 0 ಆಗಿರಲಿ ಆದ್ದರಿಂದ ನಾನು ಅದನ್ನು ಮೇಲ್ಭಾಗದಲ್ಲಿ ತೋರಿಸುತ್ತೇನೆ ಕೇಂದ್ರದಿಂದ ಈ ದೂರವು r 0 ಆಗಿರಲಿ ನಂತರ ನಾವು ಈ ಹಂತದಲ್ಲಿ ಈ ಚಾರ್ಜ್ q ನ ಸಾಮರ್ಥ್ಯವನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಏಕೆ ಒಂದು ಸಾಮರ್ಥ್ಯವಿದೆ ಈ q ಋಣಾತ್ಮಕ ಇಮೇಜ್ ಚಾರ್ಜ್ ಅನ್ನು ಇಲ್ಲಿ q ಪ್ರೈಮ್ ಅನ್ನು ನೀಡುತ್ತದೆ ಮತ್ತು ಅದು ಅದನ್ನು ಆಕರ್ಷಿಸುತ್ತದೆ ಎಂಬ ಕಾರಣದಿಂದ ಸಂಭಾವ್ಯತೆ ಇದೆ ಈಗ ವಿಭವವನ್ನು ಲೆಕ್ಕಾಚಾರ ಮಾಡಲು ಮಾಡಿದ ಕೆಲಸವನ್ನು ಲೆಕ್ಕಾಚಾರ ಮಾಡಲು ಚಾರ್ಜ್ ಅನ್ನು ಇನ್ಫಿನಿಟಿಗೆ ಸಮಾನವಾಗಿ r ಗೆ ತೆಗೆದುಕೊಳ್ಳುವಲ್ಲಿ ನಾವು ಏನು ಮಾಡುತ್ತೇವೆ ಮತ್ತು ಮಾಡಿದ ಕೆಲಸವು ಇನ್ಫಿನಿಟಿಅಲ್ಲಿ ಪೊಟೆಂಶಿಯಲ್ ಶಕ್ತಿಗೆ ಸಮನಾಗಿರುತ್ತದೆ ಅದು r ನಟ್ನಲ್ಲಿ ಪೊಟೆಂಶಿಯಲ್ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಮಾಡಿದ ಕೆಲಸವನ್ನು ನಾನು ಹೇಗೆ ಲೆಕ್ಕ ಹಾಕುವುದು ಈ ಶುಲ್ಕದ ಬಲವನ್ನು ಲೆಕ್ಕಹಾಕುವ ಮೂಲಕ ನಾನು ಲೆಕ್ಕಾಚಾರ ಮಾಡುತ್ತೇನೆ ಈ ಚಾರ್ಜ್ನಲ್ಲಿನ ಬಲವು ಚಿತ್ರದ ಚಾರ್ಜ್ q ಪ್ರೈಮ್ನಿಂದ ಉಂಟಾಗುತ್ತದೆ ಇದು ಮೈನಸ್ q R ಓವರ್ r ಗೆ ಸಮನಾಗಿರುತ್ತದೆ ಅದರ ದೂರವು r ಆಗಿದ್ದರೆ ನಾನು ದೂರವನ್ನು r ಗೆ ತೆಗೆದುಕೊಳ್ಳುತ್ತಿದ್ದೇನೆ ಎಂಬುದನ್ನು ಗಮನಿಸಿ ಏಕೆಂದರೆ ನಾನು ಚಿತ್ರದ ಚಾರ್ಜ್ ಅನ್ನು r ನಾಟ್ನಿಂದ ಇನ್ಫಿನಿಟಿಗೆ ಚಲಿಸುತ್ತೇನೆ ಮತ್ತು q ಪ್ರೈಮ್ ದೂರದಲ್ಲಿದೆ ಅದು ಸಮಾನವಾಗಿರುತ್ತದೆ q ಪ್ರೈಮ್ d ದೂರದಲ್ಲಿದೆ ಇದು r ಓವರ್ R ಸ್ಕ್ವೇರ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ q ಮತ್ತು q ಪ್ರೈಮ್ ನಡುವಿನ ಅಂತರವು r ಓವರ್ r ಮೈನಸ್ R ಸ್ಕ್ವೇರ್ಗೆ ಸಮನಾಗಿರುತ್ತದೆ ಇದು r ಸ್ಕ್ವೇರ್ ಮೈನಸ್ R ಸ್ಕ್ವೇರ್ ಓವರ್ r ಗೆ ಸಮಾನವಾಗಿರುತ್ತದೆ ಮತ್ತು ಆದ್ದರಿಂದ ಚಾರ್ಜ್ ಮತ್ತು ಇಮೇಜ್ ಚಾರ್ಜ್ ನಡುವಿನ ಆಕರ್ಷಕ ಫೋರ್ಸ್ ಆಕರ್ಷಕ ಫೋರ್ಸ್ F 1 ಓವರ್ 4 pi ಎಪ್ಸಿಲಾನ್ 0 q ಪ್ರೈಮ್ಗೆ ಸಮನಾಗಿರುತ್ತದೆ ಇದು q R ಓವರ್ r ಟೈಮ್ಸ್ q ಓವರ್ ಡಿಸ್ಟೆನ್ಸ್ ಸ್ಕ್ವೇರ್ ಆಗಿದೆ ಅದು ಏನೂ ಅಲ್ಲ ಆದರೆ r ಸ್ಕ್ವೇರ್ ಮೈನಸ್ R ಸ್ಕ್ವೇರ್ ಸ್ಕ್ವೇರ್ ಮತ್ತು r ಸ್ಕ್ವೇರ್ ಮೇಲೆ ಹೋಗುತ್ತದೆ ಆದ್ದರಿಂದ ಈ ಫೋರ್ಸ್ 1 ಓವರ್ 4 pi ಎಪ್ಸಿಲಾನ್ 0 q ಸ್ಕ್ವೇರ್ R r ಓವರ್ r ಸ್ಕ್ವೇರ್ ಮೈನಸ್ R ಸ್ಕ್ವೇರ್ ಸ್ಕ್ವೇರ್ ಬರುತ್ತದೆ ಆದ್ದರಿಂದ ವರ್ಕ್ ಡನ್ ಮುಂದೆ ಹೋಗುತ್ತಿದೆ ಇದು ಆಕರ್ಷಕ ಫೋರ್ಸ್ ನಾನು ವಿರುದ್ಧ ದಿಕ್ಕಿನಲ್ಲಿ ಫೋರ್ಸ್ಅನ್ನು ಅನ್ವಯಿಸುತ್ತೇನೆ ಆದ್ದರಿಂದ ಈ ಚಾರ್ಜ್ ಅನ್ನು r ನಾಟ್ನಿಂದ ಇನ್ಫಿನಿಟಿಗೆ ಚಲಿಸುವಲ್ಲಿ ನಾನು ಮಾಡಿದ ಕೆಲಸ r 0 ಇನ್ಫಿನಿಟಿಗೆ ಹೋಗುತ್ತದೆ ಇದು q ಸ್ಕ್ವೇರ್ ಓವರ್ 4 pi ಎಪ್ಸಿಲಾನ್ 0 ಸಮನಾಗಿರುತ್ತದೆ ಈ R ಸಹ ಹೊರಬರುತ್ತದೆ ಮತ್ತು ನಾನು r ಸ್ಕ್ವೇರ್ ಮೈನಸ್ ಓವರ್ rdr ಅನ್ನು ಹೊಂದಿದ್ದೇನೆ R ಸ್ಕ್ವೇರ್ ಸ್ಕ್ವೇರ್ r 0 ಟು ಇನ್ಫಿನಿಟಿ ಇದನ್ನು ಏಕೀಕರಿಸಲು ನಾವು r ಸ್ಕ್ವೇರ್ ಮೈನಸ್ r ಸ್ಕ್ವೇರ್ z ಸ್ಕ್ವೇರ್ಗೆ ಸಮನಾಗಿ ತೆಗೆದುಕೊಳ್ಳೋಣ ಆದ್ದರಿಂದ zdz rdr ಆಗಿದೆ ಮತ್ತು ನಾನು ಮಾಡಿದ್ದೇನೆ ಆದ್ದರಿಂದ ಮಾಡಿದ ಕೆಲಸವು 4 pi ಎಪ್ಸಿಲಾನ್ 0 ಏಕೀಕರಣ r 0 ಆಗಿರುತ್ತದೆ z ಎಂಬುದು r 0 ಸ್ಕ್ವೇರ್ ಮೈನಸ್ R ವರ್ಗದ ವರ್ಗಮೂಲಕ್ಕೆ ಅನಂತತೆಯವರೆಗೆ ಸಮಾನವಾಗಿರುತ್ತದೆ ನಾನು z d z ಓವರ್ z ರೈಸ್ ಟು 4 ಇದು ನನಗೆ z ಕ್ಯುಬೆಡ್ ನೀಡುತ್ತದೆ F14π0qR qr2r r2 R2214π0q2Rrr2 R22 0F drq2R4π0r0rdrr2 R22 Let r2 R2z2zdzrdr Wq2R4π0r02 R2zdzz4 ಆದ್ದರಿಂದ ಮಾಡಿದ ಕೆಲಸವು 1 ಓವರ್ 4 ಪೈ ಎಪ್ಸಿಲಾನ್ 0 Q ಸ್ಕ್ವೇರ್ r ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ r ನಾಟ್ ಸ್ಕ್ವೇರ್ ಮೈನಸ್ r ಸ್ಕ್ವೇರ್ ನಿಂದ ಇನ್ಫಿನಿಟಿ d z ಓವರ್ z ಕ್ಯೂಬ್ಗೆ ಸಮನಾಗಿರುತ್ತದೆ ಇದು ಏಕೀಕರಣದ ಮೇಲೆ ನನಗೆ Q ಸ್ಕ್ವೇರ್ r ಓವರ್ 4 pi ಎಪ್ಸಿಲಾನ್ 0 1 ಓವರ್ 2 1 ಓವರ್ r ನಾಟ್ ಸ್ಕ್ವೇರ್ ಮೈನಸ್ r ಸ್ಕ್ವೇರ್ ನೀಡುತ್ತದೆ ಈಗ ನಾವು q 8 ಮೈಕ್ರೋ ಕೂಲಂಬ್ಗೆ ಸಮ ಎಂದು ನೀಡಲಾಗಿದೆ r ಈಗ 5 ಸೆಂಟಿಮೀಟರ್ಗಳಿಗೆ ಸಮಾನವಾಗಿರುತ್ತದೆ ಅದು ಏನೂ ಅಲ್ಲ ಆದರೆ 5 ಟೈಮ್ಸ್ 10 ರೈಸ್ ಟು ಮೈನಸ್ 2 ಮೀಟರ್ r ನಾಟ್ ಅನ್ನು 7 ಸೆಂಟಿಮೀಟರ್ಗಳು ಎಂದು ನೀಡಲಾಗಿದೆ ಅದು 7 ಟೈಮ್ಸ್ 10 ರೈಸ್ ಟು ಮೈನಸ್ 2 ಮೀಟರ್ ಮತ್ತು ಆದ್ದರಿಂದ ನಾನು ಪಡೆಯುವ ಉತ್ತರವು q ಸ್ಕ್ವೇರ್ಗೆ ಸಮನಾಗಿರುತ್ತದೆ ಇದು 64 ಟೈಮ್ಸ್ 10 ರೈಸ್ ಟು ಮೈನಸ್ 12 ಟೈಮ್ಸ್ r ಅದು 5 ಟೈಮ್ಸ್ 10 ರೈಸ್ ಟು ಮೈನಸ್ 2 ಡಿವೈಡೆಡ್ ಬೈ 4 pi 1 ಓವರ್ 4 pi ಎಪ್ಸಿಲಾನ್ 0 ಇದು ಒಂಬತ್ತು ಟೈಮ್ಸ್ 10 ರೈಸ್ ಟು 9 ಡಿವೈಡೆಡ್ ಬೈ 2 ಟೈಮ್ಸ್ r ಸ್ಕ್ವೇರ್ r ನಾಟ್ ಸ್ಕ್ವೇರ್ ಇದು 49 ಮೈನಸ್ 25 ಟೈಮ್ಸ್ 10 ರೈಸ್ ಟು ಮೈನಸ್ 4 ಆದ್ದರಿಂದ ಇದು 64 ಟೈಮ್ಸ್ 5 ಟೈಮ್ಸ್ 9 ಡಿವೈಡೆಡ್ ಬೈ 2 ಟೈಮ್ಸ್ 24 ಟೈಮ್ಸ್ 10 ನಾವು ನೋಡೋಣ ಇದು 10 ರೈಸ್ ಟು ಮೈನಸ್ 4 10 ರೈಸ್ ಟು 2 10 ರೈಸ್ ಟು 11 10 ರೈಸ್ ಟು ಮೈನಸ್ 1 ಆದ್ದರಿಂದ 3 8 3 ಆದ್ದರಿಂದ ಇದು 6 0 ಜೂಲ್ಗಳಾಗಿ ಹೊರಹೊಮ್ಮುತ್ತದೆ 0 Joules ಆದ್ದರಿಂದ ನಾವು ತೋರಿಸಿರುವುದು ಏನೆಂದರೆ ನಾನು ಈ ಲೋಹೀಯ ಗೋಳವನ್ನು ಹೊಂದಿದ್ದರೆ ಅದು ಗ್ರೌಂಡ್ ಆಗಿದೆ ಮತ್ತು ನಾನು 7 ಸೆಂಟಿಮೀಟರ್ಗಳಿಂದ ಇನ್ಫಿನಿಟಿಗೆ 8 ಮೈಕ್ರೋ ಕೂಲಂಬ್ಗಳ ಈ ಚಾರ್ಜ್ ಅನ್ನು ತೆಗೆದುಕೊಂಡರೆ ಮಾಡಿದ ಕೆಲಸವು ಇನ್ಫಿನಿಟಿಅಲ್ಲಿ v ಗೆ ಸಮನಾಗಿರಬೇಕು ಈ ಹಂತದಲ್ಲಿ r 0 ನಲ್ಲಿ ವಿಭವದ ಶಕ್ತಿಯು 6 ಜೌಲ್ಗಳಿಗೆ ಸಮನಾಗಿರುತ್ತದೆ v ಇನ್ಫಿನಿಟಿಯನ್ನು v 0 ಗೆ ತೆಗೆದುಕೊಂಡರೆ ನಾನು ಉತ್ತರವನ್ನು v r 0 ಈಕ್ವಲ್ಸ್ ಮೈನಸ್ 6 0 ಜೂಲ್ ಎಂದು ಹೊಡೆಯುತ್ತೇನೆ ಮತ್ತು ಅದು ಉತ್ತರವಾಗಿದೆ ಮುಂದಿನ ಪ್ರಶ್ನೆಯೆಂದರೆ ನಾವು R ತ್ರಿಜ್ಯದ ಲೋಹೀಯ ಗೋಳವನ್ನು ತೆಗೆದುಕೊಂಡರೆ ಮತ್ತು ಅದರ ಮೇಲೆ ಎಲೆಕ್ಟ್ರಾನ್ಗಳನ್ನು ಜೋಡಿಸುವ ಮೂಲಕ ಅದನ್ನು ಚಾರ್ಜ್ ಮಾಡಲಾಗುತ್ತದೆ ಮಾಡಿದ ಒಟ್ಟು ಕೆಲಸವೆಂದರೆ ಇದರಲ್ಲಿ ನಾವು ಊಹಿಸಲು ಹೊರಟಿರುವುದು ಎಲೆಕ್ಟ್ರಾನ್ ಬಂದಾಗ ಇದು ಒಂದು ರೀತಿಯ ಎಲೆಕ್ಟ್ರಾನ್ನ ಚಾರ್ಜ್ ಈ ಗೋಳದ ಮೇಲೆ ಹರಡಿದೆ ಅಥವಾ ಈ ಚಾರ್ಜ್ ಕ್ಯಾಪಿಟಲ್ ತ್ರಿಜ್ಯ R ನಲ್ಲಿ ಹರಡಿದೆ ಎಂದು ನಾವು ತೆಗೆದುಕೊಳ್ಳಲಿದ್ದೇವೆ ಆದ್ದರಿಂದ ನಾನು n ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದರೆ ಸಣ್ಣ n ಎಲೆಕ್ಟ್ರಾನ್ಗಳು ಅವುಗಳು ಹುಟ್ಟುಹಾಕಲಿರುವ ವಿಭವವು ಲೋಹೀಯ ಗೋಳಕ್ಕೆ 1 ಓವರ್ 4 pi ಎಪ್ಸಿಲಾನ್ 0 n e ಓವರ್ R ಆಗಿರುತ್ತದೆ ನಾನು ಈಗ ಹೆಚ್ಚುವರಿ ಎಲೆಕ್ಟ್ರಾನ್ ಅನ್ನು ತಂದರೆ ಆ ಹೆಚ್ಚುವರಿ ಎಲೆಕ್ಟ್ರಾನ್ ಅನ್ನು ತರುವ ಕೆಲಸವು v ಟೈಮ್ಸ್ e ಆಗಿರುತ್ತದೆ ಇದು 1 ಓವರ್ 4 pi ಎಪ್ಸಿಲಾನ್ 0 n e ಸ್ಕ್ವೇರ್ ಓವರ್ r ಆಗಿರುತ್ತದೆ ಇದು n ಸಮಾನದಿಂದ ಎಲೆಕ್ಟ್ರಾನ್ ಸಂಖ್ಯೆಯಿಂದ n ಪ್ಲಸ್ 1 ಗೆ ಹೋಗುತ್ತದೆ e14π0ne2R ಆದ್ದರಿಂದ ಮಾಡಿದ ನಿವ್ವಳ ಕೆಲಸ ಮಾಡಿದ ಒಟ್ಟು ಕೆಲಸ ನಾವು n ಅನ್ನು 0 ಟು N ಗೆ ಹೆಚ್ಚಿಸಿದಾಗ ಈ ಎಲ್ಲಾ ವೈಯಕ್ತಿಕ ಕೆಲಸಗಳ ಮೊತ್ತ 4 pi ಎಪ್ಸಿಲಾನ್ 0 ne ಸ್ಕ್ವೇರ್ r n ಈಕ್ವಲ್ಸ್ 0 ಟು N ಇದು ನನಗೆ 1 ಓವರ್ 4 pi ಎಪ್ಸಿಲಾನ್ 0 n n ಮೈನಸ್ 1 ಓವರ್ 2 r ಮತ್ತು ಅದು ಉತ್ತರವಾಗಿದೆ ಅದಕ್ಕೊಂದು ಸೊಗಸಾದ ವ್ಯಾಖ್ಯಾನವಿದೆ ನಾನು ಚಾರ್ಜ್ q ನೊಂದಿಗೆ ಗೋಳವನ್ನು ಚಾರ್ಜ್ ಮಾಡಿದಾಗ ನೀವು ಸಾಂಪ್ರದಾಯಿಕವಾಗಿ ನೋಡುತ್ತೀರಿ ನಾವು ಏನು ಮಾಡುತ್ತೇವೆ ನಾವು vdq ಮಾಡುತ್ತೇವೆ ಅದು ಏನೂ ಅಲ್ಲ ಆದರೆ 1 ಓವರ್ 4 pi epsilon 0 q ಓವರ್ rdq q ಈಗ 0 ಟು Q ಗೆ ಹೋಗುತ್ತದೆ ಮತ್ತು ನಾವು ಪಡೆಯುವ ಉತ್ತರವು 1 ಓವರ್ 4 pi ಎಪ್ಸಿಲಾನ್ 0 q ಸ್ಕ್ವೇರ್ ಓವರ್ 2 r ಆಗಿದೆ Total work donen0N 114π0ne2R14π0N2R V dq14π00QqRdq14π0Q22R ಆದ್ದರಿಂದ ನಾನು ಎಲೆಕ್ಟ್ರಾನ್ಗಳನ್ನು ಇನ್ಫಿನಿಟಿ ಚಾರ್ಜ್ನೊಂದಿಗೆ ತರಲು ಸಾಧ್ಯವಾದರೆ ಅದು ಒಂದು ಸಮಯದಲ್ಲಿ 1 ಎಲೆಕ್ಟ್ರಾನ್ ಅನ್ನು ತರುವುದಿಲ್ಲ ಆದರೆ ಆ ಎಲೆಕ್ಟ್ರಾನ್ ಅನ್ನು ಅಪರಿಮಿತ ಚಾರ್ಜ್ ಆಗಿ ವಿಭಜಿಸುತ್ತದೆ ಆಗ ಮಾಡಿದ ನಿವ್ವಳ ಕೆಲಸವು ಹೀಗಿರುತ್ತದೆ 1 ಓವರ್ 4 pi ಎಪ್ಸಿಲಾನ್ 0 n ಸ್ಕ್ವೇರ್ e ಸ್ಕ್ವೇರ್ ಓವರ್ 2 r ಆದಾಗ್ಯೂ ನಾವು ಎಲೆಕ್ಟ್ರಾನ್ಗಳನ್ನು ಒಡೆಯುತ್ತಿಲ್ಲ ನಾವು ಅವುಗಳನ್ನು ಒಂದು ಸಮಯದಲ್ಲಿ ಒಂದು ಎಲೆಕ್ಟ್ರಾನ್ ಅನ್ನು ತರುತ್ತಿದ್ದೇವೆ ಆದ್ದರಿಂದ ನಾನು ಇದರಲ್ಲಿ ಪ್ರತಿ ಎಲೆಕ್ಟ್ರಾನ್ ಅನ್ನು n ಟೈಮ್ಸ್ ಜೋಡಿಸಲು ಅಗತ್ಯವಿರುವ ಶಕ್ತಿಯನ್ನು ಎಣಿಸುತ್ತಿದ್ದೇನೆ ಪ್ರತಿ ಎಲೆಕ್ಟ್ರಾನ್ ಅಸೆಂಬ್ಲಿಗೆ 1 ಓವರ್ 4 pi ಎಪ್ಸಿಲಾನ್ 0 e ಸ್ಕ್ವೇರ್ ಓವರ್ 2 r ಕೆಲಸ ಮಾಡಬೇಕಾಗುತ್ತದೆ ನಾನು ಪ್ರತಿ ಎಲೆಕ್ಟ್ರಾನ್ ಬಿಟ್ ಅನ್ನು n ಅನ್ನು ಇನ್ಫಿನಿಟಿ ಚಾರ್ಜ್ಗಳಲ್ಲಿ ತರುವ ಮೂಲಕ ಜೋಡಿಸಬೇಕಾದರೆ n ಎಲೆಕ್ಟ್ರಾನ್ಗಳಿಗೆ ಇಷ್ಟು ಕೆಲಸ ಬೇಕಾಗುತ್ತದೆ n ಟೈಮ್ಸ್ e ಸ್ಕ್ವೇರ್ ಓವರ್ 2 r 1 ಓವರ್ 4 pi ಎಪ್ಸಿಲಾನ್ 0 ಇದು ನಾನು ಎಡಭಾಗದಲ್ಲಿ ತೋರಿಸುತ್ತಿರುವ ಶಕ್ತಿಯನ್ನು ಲೆಕ್ಕಾಚಾರ ಮಾಡುವಲ್ಲಿ ನಾನು ಎಣಿಸುವ ಮೊತ್ತವಾಗಿದೆ ನಾನು ಇದನ್ನು ಕಳೆಯುವುದಾದರೆ ನಾನು ಸರಿಯಾದ ಉತ್ತರವನ್ನು ಪಡೆಯಬೇಕು ಮತ್ತು ಅದು ನನ್ನ ಉತ್ತರವಾಗಿದೆ ಅದು ನಮ್ಮ ಉತ್ತರದ ವ್ಯಾಖ್ಯಾನವಾಗಿದೆ ಮುಂದಿನ ಪ್ರಶ್ನೆ ಸಂಖ್ಯೆ ನಾಲ್ಕು ಕ್ಯಾಪಿಟಲ್ ತ್ರಿಜ್ಯದ R ಗೋಳವು ಕೇಂದ್ರದಿಂದ ದೂರವನ್ನು ಅವಲಂಬಿಸಿರುವ ಚಾರ್ಜ್ ಸಾಂದ್ರತೆಯನ್ನು ಹೊಂದಿದ್ದರೆ ಮತ್ತು rho 0 r ಗೆ ಸಮನಾಗಿದ್ದರೆ ಈ ಚಾರ್ಜ್ ವಿತರಣೆಯ ಶಕ್ತಿ ಏನೆಂದು ನಾವು ಕೇಳುತ್ತಿದ್ದೇವೆ ಆದ್ದರಿಂದ ನಾನು ತ್ರಿಜ್ಯದ ಗೋಳವನ್ನು ಹೊಂದಿರುವಂತೆ ಈ ಚಾರ್ಜ್ ಅನ್ನು ಜೋಡಿಸಲು ನಾನು ಯೋಚಿಸುತ್ತೇನೆ ಮತ್ತು ಅದರ ಮೇಲೆ ನಾನು ದಪ್ಪ d r ನ ಶೆಲ್ ಅನ್ನು ತರುತ್ತೇನೆ ಇದರಲ್ಲಿ ಮಾಡಿದ ಕೆಲಸವನ್ನು ಲೆಕ್ಕಾಚಾರ ಮಾಡಿ ಮತ್ತು r ಸಣ್ಣ r ಈಗ 0 ಟು R ಗೆ ಬದಲಾಗಲಿ ಈ ಚಾರ್ಜ್ ವಿತರಣೆಯ ಶಕ್ತಿಯನ್ನು ನಾನು ಹೇಗೆ ಲೆಕ್ಕ ಹಾಕುತ್ತೇನೆ ಆದ್ದರಿಂದ ನಾನು ತ್ರಿಜ್ಯದ r ಗೋಳದಲ್ಲಿ ಚಾರ್ಜ್ ಅನ್ನು ಲೆಕ್ಕಾಚಾರ ಮಾಡಿದರೆ ಇದು q ಆಗಿರುತ್ತದೆ ನಾವು ಅದನ್ನು q r ಈಕ್ವಲ್ಸ್ ಇಂಟಿಗ್ರೇಷನ್ ಎಂದು ಕರೆಯೋಣ ಇದು ಗೋಲಾಕಾರದ ಸಮ್ಮಿತೀಯವಾಗಿರುವುದರಿಂದ ನಾನು ವಾಲ್ಯೂಮ್ ಅಂಶವನ್ನು 4 pi r ಪ್ರೈಮ್ ಸ್ಕ್ವೇರ್ dr ಪ್ರೈಮ್ ಎಂದು ಬರೆಯಬಹುದು ಮತ್ತು ಚಾರ್ಜ್ ಸಾಂದ್ರತೆಯು rho 0 r ಪ್ರೈಮ್ ಆಗಿರುತ್ತದೆ ಅದು ನಂತರ 4 pi ಇಂಟಿಗ್ರೇಷನ್ rho 0 r ಪ್ರೈಮ್ ಕ್ಯೂಬ್ಡ್ dr ಪ್ರೈಮ್ 0 ಟು r ಗೆ ಬರುತ್ತದೆ ಇದು pi rho 0 r ರೈಸ್ ಟು 4 ಗೆ ಸಮನಾಗಿರುತ್ತದೆ ಅದು r ತ್ರಿಜ್ಯದ ಈ ಗೋಳದಲ್ಲಿ ಒಳಗೊಂಡಿರುವ ಚಾರ್ಜ್ ಆಗಿದೆ ಆದ್ದರಿಂದ ಈ ದೊಡ್ಡ ಗೋಳದ ಒಟ್ಟು ಚಾರ್ಜ್ pi rho 0 r ರೈಸ್ ಟು 4 ಆಗಿದೆ r0r qr0r4πr2dr0r4π00rr3drπ0r4 Qπ0r4 ಈಗ ಸಣ್ಣ r ತ್ರಿಜ್ಯದ ಈ ಸಣ್ಣ ಗೋಳದ ಕಾರಣ ಚಾರ್ಜ್ pi r ರೈಸ್ ಟು 4 rho 0 ಮತ್ತು ಆದ್ದರಿಂದ ಮೇಲ್ಮೈಯಲ್ಲಿ ಸಂಭಾವ್ಯತೆಯು 1 ಓವರ್ 4 pi epsilon 0 pi r ರೈಸ್ ಟು 4 rho 0 ಓವರ್ r ಇದು ಏನೂ ಅಲ್ಲ ಆದರೆ 1 ಓವರ್ 4 ಎಪ್ಸಿಲಾನ್ 0 rho 0 ಓವರ್ 4 pi ಎಪ್ಸಿಲಾನ್ 0 r ಕ್ಯುಬೆಡ್ ಈಗ ನಾನು ತಿಕ್ನೆಸ್ d r ನ ಆ ಶೆಲ್ ಅನ್ನು ತಂದರೆ ವರ್ಕ್ ಡನ್ ನಾವು ಅದನ್ನು d w ಎಂದು ಕರೆಯೋಣ ಇದು ಪೊಟೆಂಶಿಯಲ್ v r ಟೈಮ್ಸ್ 4 pi r ಸ್ಕ್ವೇರ್ d r ಎಂಬುದು ಪರಿಮಾಣದ ಟೈಮ್ಸ್ rho 0 r ಅದು ಸಾಂದ್ರತೆ ಮತ್ತು ನಾನು ಇದನ್ನು 0 ಟು R ಗೆ ಸಂಯೋಜಿಸಿದರೆ ನಾನು ಒಟ್ಟು ಕೆಲಸವನ್ನು ಪೂರ್ಣಗೊಳಿಸುತ್ತೇನೆ ಆದ್ದರಿಂದ ಇದು 4 pi ಬರುತ್ತದೆ v r ಏನೂ ಅಲ್ಲ ಆದರೆ 4 pi ಎಪ್ಸಿಲಾನ್ 0 ಇಂಟಿಗ್ರೇಷನ್ r ಕ್ಯುಬೆಡ್ ಟೈಮ್ಸ್ r ಸ್ಕ್ವೇರ್ಡ್ ಟೈಮ್ಸ್ r d r ಮತ್ತು ಚಾರ್ಜ್ನಿಂದ ಹೆಚ್ಚುವರಿ rho ನಾಟ್ ಬರುತ್ತಿದೆ ಆದ್ದರಿಂದ ಇದು 4 pi 4 pi ರದ್ದುಗೊಳ್ಳುತ್ತದೆ ನಾನು ಎಪ್ಸಿಲಾನ್ ಶೂನ್ಯ ಸಮಯದಲ್ಲಿ rho ನಾಟ್ ಸ್ಕ್ವೇರ್ ಅನ್ನು ಪಡೆಯುತ್ತೇನೆ ಇದು r ರೈಸ್ ಟು 6 ಆದ್ದರಿಂದ ನಾನು r ರೈಸ್ ಟು 7 ಓವರ್ 7 ಇದು rho ನಾಟ್ ಸ್ಕ್ವೇರ್ r ರೈಸ್ ಟು 7 ಓವರ್ 7 ಎಪ್ಸಿಲಾನ್0 ಗೆ ಏರಿಸುವುದು ಅದು ಒಟ್ಟು ಕೆಲಸವಾಗಿದೆ ನಾವು ಇದನ್ನು ಒಟ್ಟು ಚಾರ್ಜ್ ವಿಷಯದಲ್ಲಿ ವ್ಯಕ್ತಪಡಿಸೋಣ r dr02R770 ಆದ್ದರಿಂದ ಮಾಡಿದ ಕೆಲಸವು rho ನಾಟ್ r ರೈಸ್ ಟು 7 ಓವರ್ 7 ಎಪ್ಸಿಲಾನ್ 0 rho ನಾಟ್ ಸ್ಕ್ವೇರ್ ಇದು q ಸ್ಕ್ವೇರ್ ಓವರ್ pi ಸ್ಕ್ವೇರ್ R ರೈಸ್ ಟು 8 ಟೈಮ್ಸ್ R ರೈಸ್ ಟು 7 ಓವರ್ 7 epsilon 0 ಗೆ ಸಮನಾಗಿರುತ್ತದೆ ಆದ್ದರಿಂದ ಈ ಉತ್ತರವು ಹೊರಹೊಮ್ಮುತ್ತದೆ ಆದ್ದರಿಂದ ಇದು ಏನೂ ಅಲ್ಲ ಆದರೆ Q ಸ್ಕ್ವೇರ್ ಓವರ್ 7 pi ಸ್ಕ್ವೇರ್ ಎಪ್ಸಿಲಾನ್ 0 r ಮತ್ತು ಅದು ಉತ್ತರವಾಗಿದೆ ಕೇವಲ ಒಂದು ತಿದ್ದುಪಡಿ ನಾನು ಇಲ್ಲಿ pi ಸ್ಕ್ವೇರ್ ನ ಹೆಚ್ಚುವರಿ ಅಂಶವನ್ನು ಪಡೆಯುತ್ತಿದ್ದೇನೆ ನಾನು ಅದನ್ನು ಎಲ್ಲಿಂದ ಪಡೆಯುತ್ತೇನೆ ಎಂದು ಪರಿಶೀಲಿಸೋಣ ಇದು ಇಲ್ಲಿಂದ ಬರುತ್ತಿದೆ ಈ pi ನಾನು ತೆಗೆದುಕೊಳ್ಳಲು ಮರೆತಿದ್ದೇನೆ ಆದ್ದರಿಂದ ಇಲ್ಲಿ pi ಇರುತ್ತದೆ ಇಲ್ಲಿ pi ಇರುತ್ತದೆ ಇಲ್ಲಿ pi ಇರುತ್ತದೆ ಇಲ್ಲಿ pi ಇರುತ್ತದೆ ಮತ್ತು ಆದ್ದರಿಂದ ಇಲ್ಲಿ pi ಇರುತ್ತದೆ ಇಲ್ಲಿ pi ಇರುತ್ತದೆ ಆದ್ದರಿಂದ ಅಂತಿಮ ಉತ್ತರವು Q ಸ್ಕ್ವೇರ್ ಓವರ್ 7 pi ಎಪ್ಸಿಲಾನ್ 0 r ಆಗಿದೆ ಅದು ಸರಿಯಾದ ಉತ್ತರ W02R770Q2R72R870Q27π0R ಮುಂದೆ ನಾವು ಚಾರ್ಜ್ ಡಿಸ್ಟ್ರಿಬ್ಯೂಷನ್ rho r ನ ಶಕ್ತಿಯನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಇದು rho 0 e ರೈಸ್ ಟು ಮೈನಸ್ ಆಲ್ಫಾ r ಗೆ ಸಮನಾಗಿರುತ್ತದೆ ಆದ್ದರಿಂದ ಈ ಚಾರ್ಜ್ ಸಾಂದ್ರತೆಯು ಈ ರೀತಿ ಕಾಣುತ್ತದೆ ಇದು rho 0 ಅಟ್ r ಈಕ್ವಲ್ಸ್ ಟು 0 ಮತ್ತು ನಂತರ ಘಾತೀಯವಾಗಿ ಕೆಳಗೆ ಹೋಗುತ್ತದೆ ಇದು rho r ಈಕ್ವಲ್ಸ್ rho ನಾಟ್ e ರೈಸ್ ಟು ಮೈನಸ್ ಆಲ್ಫಾ r ಬಳಸಿದ ಟ್ರಿಕ್ ಹಿಂದಿನ ಸಮಸ್ಯೆಯಂತೆಯೇ ಇರುತ್ತದೆ ಅಂದರೆ ನಾವು r ನಲ್ಲಿ v ಅನ್ನು ಲೆಕ್ಕಾಚಾರ ಮಾಡುತ್ತೇವೆ ಇದನ್ನು 4 pi r ಸ್ಕ್ವೇರ್ rho r d r ನಿಂದ ಗುಣಿಸಿ ಮತ್ತು ಶೂನ್ಯದಿಂದ ಇನ್ಫಿನಿಟಿಗೆ ಇಂಟಿಗ್ರೇಟ್ ಮಾಡಿ r v r ತ್ರಿಜ್ಯದವರೆಗಿನ ಪ್ರದೇಶದಲ್ಲಿ ಈ ಚಾರ್ಜ್ನಿಂದಾಗಿ v r ಅನ್ನು ಲೆಕ್ಕಹಾಕಲು ಏನೂ ಅಲ್ಲ ಆದರೆ 1 ಓವರ್ 4 pi ಎಪ್ಸಿಲಾನ್ 0 Q r ಓವರ್ r q r ಅವಿಭಾಜ್ಯ rho 0 e ರೈಸ್ ಟು ಮೈನಸ್ ಆಲ್ಫಾ r ಪ್ರೈಮ್ 4 pi r ಪ್ರೈಮ್ ಸ್ಕ್ವೇರ್ d r ಪ್ರೈಮ್ 0 ಟು r ಗೆ ಹೋಗುತ್ತದೆ ಆದ್ದರಿಂದ ಇದು 4 pi rho 0 ಇಂಟೆಗ್ರಾಲ್ r ಪ್ರೈಮ್ ಸ್ಕ್ವೇರ್ e ರೈಸ್ ಟು ಮೈನಸ್ ಆಲ್ಫಾ r ಪ್ರೈಮ್ d r ಪ್ರೈಮ್ ಪ್ರನ್ 0 ಟು r ಈ ಇಂಟೆಗ್ರಲ್ ಅನ್ನು ಲೆಕ್ಕಾಚಾರ ಮಾಡಲು ನಾನು ಇಲ್ಲಿ ಒಂದು ಸಣ್ಣ ಟ್ರಿಕ್ ಅನ್ನು ಬಳಸಲಿದ್ದೇನೆ ಅಂದರೆ ನಾನು 0 ಟು r r ಪ್ರೈಮ್ ಸ್ಕ್ವೇರ್ e ರೈಸ್ ಟು ಮೈನಸ್ ಆಲ್ಫಾ r ಪ್ರೈಮ್ d r ಪ್ರೈಮ್ ನಾನು ಇದನ್ನು ಆಲ್ಫಾ ಆಫ್ ಇಂಟಿಗ್ರಲ್ r ರೈಸ್ ಟು ಮೈನಸ್ ಆಲ್ಫಾ r ಪ್ರೈಮ್ d r ಇಂಟಿಗ್ರಲ್ 0 ಟು r ಗೆ ಸಂಬಂಧಿಸಿದಂತೆ ಎರಡನೇ ವ್ಯುತ್ಪನ್ನವಾಗಿ ಬರೆಯಬಹುದು ನಾನು ಆಲ್ಫಾಗೆ ಸಂಬಂಧಿಸಿದಂತೆ ಎರಡು ಟೈಮ್ಸ್ ವ್ಯತ್ಯಾಸ ಮಾಡಿದಾಗ ಘಾತೀಯ ಕಾರ್ಯವು ನನಗೆ r ಪ್ರೈಮ್ ಸ್ಕ್ವೇರ್ ನೀಡುತ್ತದೆ ಮತ್ತು ಆದ್ದರಿಂದ ಇದು d 2 ಬೈ d alpha ಸ್ಕ್ವೇರ್ 1 ಮೈನಸ್ e ರೈಸ್ ಟು ಮೈನಸ್ ಆಲ್ಫಾ r ಓವರ್ ಆಲ್ಫಾ ಅದು ಯಾವಾಗ ಡಿಫರೆನ್ಷಿಯೇಟೆಡ್ ನನಗೆ 2 ಓವರ್ ಆಲ್ಫಾ ಕ್ಯುಬ್ಡ್ ಮೈನಸ್ 2 r ಓವರ್ ಆಲ್ಫಾ ಸ್ಕ್ವೇರ್ r ರೈಸ್ ಟು ಮೈನಸ್ ಆಲ್ಫಾ r ಮೈನಸ್ r ಸ್ಕ್ವೇರ್ ಓವರ್ ಆಲ್ಫಾ e ರೈಸ್ ಟು ಮೈನಸ್ ಆಲ್ಫಾ r ಮೈನಸ್ 2 ಓವರ್ ಆಲ್ಫಾ ಕ್ಯೂಬ್ e ರೈಸ್ ಟು ಮೈನಸ್ ಆಲ್ಫಾ r ಆಗಿದೆ ಆದ್ದರಿಂದ ಇದು ಈ ಗೋಳದಲ್ಲಿ ತ್ರಿಜ್ಯ r ವರೆಗಿನ ಚಾರ್ಜ್ ಆಗಿದೆ Vr14π0qr qr0R0e αr4πr2dr4π00rr2e αrdr 0rr2e αrdrd2d20re αrdrd2d21 e αr23 2r2e αr r2e αr 23e αr ಮತ್ತು ಆದ್ದರಿಂದ ಪೊಟೆಂಶಿಯಲ್ vr ಈಕ್ವಲ್ಸ್ ಟು 4 pi rho 0 ಓವರ್ 4 pi ಎಪ್ಸಿಲಾನ್ 0 1 ಓವರ್ r 2 ಓವರ್ ಆಲ್ಫಾ ಕ್ಯೂಬ್ಡ್ ಮೈನಸ್ 2 r ಓವರ್ ಆಲ್ಫಾ ಸ್ಕ್ವೇರ್ e ರೈಸ್ ಟು ಮೈನಸ್ ಆಲ್ಫಾ r ಮೈನಸ್ r ಸ್ಕ್ವೇರ್ ಓವರ್ ಆಲ್ಫಾ e ರೈಸ್ ಟು ಮೈನಸ್ ಆಲ್ಫಾ r ಮೈನಸ್ 2 ಓವರ್ ಆಲ್ಫಾ ಕ್ಯೂಬ್ e ರೈಸ್ ಟು ಮೈನಸ್ ಆಲ್ಫಾ r ಇದಕ್ಕೆ ಸಮನಾಗಿರುತ್ತದೆ ನಾನು ಈ 4 pi rho 0 ಓವರ್ ಎಪ್ಸಿಲಾನ್ 0 1 ಓವರ್ r ಒಳಗಡೆ ಈ ಸಂಪೂರ್ಣ ವಿಷಯವನ್ನು ಹೊಂದಿದ್ದೇನೆ 2 ಓವರ್ ಆಲ್ಫಾ ಕ್ಯೂಬ್ ಮೈನಸ್ 2 r ಓವರ್ ಆಲ್ಫಾ ಸ್ಕ್ವೇರ್ r ರೈಸ್ ಟು ಮೈನಸ್ ಆಲ್ಫಾ r ಮೈನಸ್ r ಸ್ಕ್ವೇರ್ ಓವರ್ ಆಲ್ಫಾ e ರೈಸ್ ಟು ಮೈನಸ್ ಆಲ್ಫಾ r ಮೈನಸ್ 2 ಓವರ್ ಆಲ್ಫಾ ಕ್ಯೂಬ್ಡ್ e ರೈಸ್ ಟು ಮೈನಸ್ ಆಲ್ಫಾ r ಆದ್ದರಿಂದ ಮಾಡಿದ ಕೆಲಸವು rho 0 ಓವರ್ ಎಪ್ಸಿಲಾನ್ 0 ಟೈಮ್ಸ್ ಇಂಟೆಗ್ರಾಲ್ 4 pi r ಸ್ಕ್ವೇರ್ dr ಟೈಮ್ಸ್ ಇರುತ್ತದೆ ಚಾರ್ಜ್ ಸಾಂದ್ರತೆಯು ಏನೂ ಅಲ್ಲ ಆದರೆ rho 0 e ಬೈ ಮೈನಸ್ ಆಲ್ಫಾ r 1 ಓವರ್ r 2 ಓವರ್ ಆಲ್ಫಾ r ಕ್ಯೂಬ್ಡ್ ಟೈಮ್ಸ್ ಮೈನಸ್ ಈ ಸಂಪೂರ್ಣ ವಿಷಯ ನಾವು ಕೆಲವು ನಿಯಮಗಳನ್ನು ರದ್ದುಗೊಳಿಸೋಣ ಇಲ್ಲಿ ಈ r ರದ್ದತಿಯು ನನಗೆ r ಅನ್ನು ಮಾತ್ರ ನೀಡುತ್ತದೆ ಆದ್ದರಿಂದ ನಾನು 4 pi rho 0 ಸ್ಕ್ವೇರ್ ಎಪ್ಸಿಲಾನ್ 0 ಇಂಟೆಗ್ರಲ್ 0 ಟು ಇನ್ಫಿನಿಟಿ ಪಡೆಯುತ್ತೇನೆ ನಾನು ಈ r ಅನ್ನು ಒಳಗೆ ತೆಗೆದುಕೊಳ್ಳುತ್ತೇನೆ ಮತ್ತು ನಾನು 2 ಓವರ್ ಆಲ್ಫಾ ಕ್ಯುಬ್ಡ್ r e ರೈಸ್ ಟು ಮೈನಸ್ ಆಲ್ಫಾ r ಮೈನಸ್ 2 r ಸ್ಕ್ವೇರ್ ಓವರ್ ಆಲ್ಫಾ ಸ್ಕ್ವೇರ್ e ರೈಸ್ ಟು ಮೈನಸ್ 2 ಆಲ್ಫಾ r ಮೈನಸ್ r ಕ್ಯುಬೆಡ್ ಓವರ್ ಆಲ್ಫಾ e ರೈಸ್ ಟು ಮೈನಸ್ 2 ಆಲ್ಫಾ e ಮೈನಸ್ 2 r ಓವರ್ ಆಲ್ಫಾ ಕ್ಯುಬೆಡ್ e ರೈಸ್ ಟು ಮೈನಸ್ 2 ಆಲ್ಫಾ r d r ಫ್ರಮ್ 0 ಟು ಇನ್ಫಿನಿಟಿ Vr4π04π01r23 2r2e αr r2e αr 23e αr0023 2r2e αr r2e αr 23e αr W004πr2dr0e αr1r23 2r2e αr r2e αr 23e αr4π02002re αr3 2r22e 2αr r3e 2αr 2r3e 2αrdr ಈಗ ನಾವು ಶೂನ್ಯದಿಂದ ಇನ್ಫಿನಿಟಿ r ರೈಸ್ ಟು n e ರೈಸ್ ಟು ಮೈನಸ್ ಆಲ್ಫಾ r d r ಫಲಿತಾಂಶವನ್ನು ಬಳಸಲಿದ್ದೇವೆ ಇದು n ಫ್ಯಾಕ್ಟರಿಯಲ್ ಓವರ್ ಆಲ್ಫಾ ರೈಸ್ ಟು n ಪ್ಲಸ್ 1 ಗೆ ಅನ್ವಯಿಸುತ್ತದೆ ನಾನು ಈ ಪದವನ್ನು ಪದದ ಮೂಲಕ ಬರೆಯುತ್ತೇನೆ ಮಾಡಿದ ಕೆಲಸವು 4 pi rho 0 ಸ್ಕ್ವೇರ್ ಓವರ್ ಎಪ್ಸಿಲಾನ್ 0 ಗೆ ಸಮನಾಗಿರುತ್ತದೆ ಮೊದಲ ಪದವು ನನಗೆ 2 ಆಲ್ಫಾ ಕ್ಯೂಬ್ಡ್ ಟೈಮ್ಸ್ ನೀಡುತ್ತದೆ ಇದರ r e ಅನ್ನು ಮೈನಸ್ ಆಲ್ಫಾ r ಗೆ ಹೆಚ್ಚಿಸುತ್ತದೆ ಮತ್ತು ಆದ್ದರಿಂದ ಇದು 1 ಓವರ್ ಆಲ್ಫಾ ಸ್ಕ್ವೇರ್ ಮೈನಸ್ 2 ಓವರ್ ಆಲ್ಫಾ ಸ್ಕ್ವೇರ್ r ಸ್ಕ್ವೇರ್ e ರೈಸ್ ಟು ಮೈನಸ್ 2 ಆಲ್ಫಾ r ಆದ್ದರಿಂದ ಅದು 2 ಫ್ಯಾಕ್ಟರಿಯಲ್ ಡಿವೈಡೆಡ್ ಬೈ 2 ಆಲ್ಫಾ ಕ್ಯುಬೆಡ್ ನಂತರ ಮುಂದಿನ ಪದವು ಮೈನಸ್ r ಕ್ಯುಬೆಡ್ ಓವರ್ ಆಲ್ಫಾ ಆದ್ದರಿಂದ ನಾನು ಮೈನಸ್ 1 ಓವರ್ ಆಲ್ಫಾ ಅನ್ನು ಹೊಂದಿದ್ದೇನೆ r ಕ್ಯೂಬ್ಡ್ ನನಗೆ ಮೂರು ಅಪವರ್ತನವನ್ನು ನೀಡುತ್ತದೆ ಅದು 6 ಓವರ್ e ರೈಸ್ ಟು ಮೈನಸ್ 2 ಆಲ್ಫಾ r ಆಗಿದೆ ಆದ್ದರಿಂದ 2 ಆಲ್ಫಾ ರೈಸ್ ಟು 4 ಕಳೆದ ಪದವು 2 ಓವರ್ ಆಲ್ಫಾ ಕ್ಯುಬೆಡ್ r ಮತ್ತೆ ನನಗೆ 2 ಫ್ಯಾಕ್ಟರಿಯಲ್ ಡಿವೈಡೆಡ್ ಬೈ 2 ಆಲ್ಫಾ ಸ್ಕ್ವೇರ್ ಸಿಗುತ್ತದೆ ಮತ್ತು ಅದು ನನ್ನ ಉತ್ತರವಾಗಿರುತ್ತದೆ ಇದು 4 pi rho ಸ್ಕ್ವೇರ್ ಓವರ್ ಎಪ್ಸಿಲಾನ್ 0 2 ಓವರ್ ಆಲ್ಫಾ ರೈಸ್ ಟು 5 ಮೈನಸ್ 1 ಓವರ್ 2 ಆಲ್ಫಾ ರೈಸ್ ಟು 5 ಮೈನಸ್ 6 ಓವರ್ 16 ಆದ್ದರಿಂದ ಅಂದರೆ 3 ಓವರ್ 8 1 ಓವರ್ ಆಲ್ಫಾ ರೈಸ್ ಟು 5 ಮೈನಸ್ 1 ಓವರ್ ಆಲ್ಫಾ ರೈಸ್ ಟು 5 ಇಲ್ಲಿ ತಪ್ಪಾಗಿದೆ ಎಂದು ನಾನು ಭಾವಿಸುತ್ತೇನೆ ಇದನ್ನು ನಾನು ಹೊಂದಿರಬಾರದು ಎಂದು ನಾನು ಭಾವಿಸುತ್ತೇನೆ 2 ಇಲ್ಲಿ ಏಕೆಂದರೆ ಇದು r ನ ಇಂಟಿಗ್ರೇಷನ್ ಆಗಿದೆ ಆದ್ದರಿಂದ ಇದು ಒಂದು ಫ್ಯಾಕ್ಟರಿಯಲ್ ಆಗಿರಬೇಕು ಆದ್ದರಿಂದ ಇದು ಕೇವಲ ಒಂದು ಮತ್ತು ಆದ್ದರಿಂದ ಇದು ಇಲ್ಲಿ 2 ರ ಅಂಶವಾಗಿದೆ ಆದ್ದರಿಂದ ಈಗ ಈ ಪದ ಇಲ್ಲಿರುವ ಪದ ಮತ್ತು ಇಲ್ಲಿ ಪದವು ನನಗೆ ಒಂದು ಓವರ್ ಆಲ್ಫಾ ರೈಸ್ ಟು 5 ಅನ್ನು ನೀಡುತ್ತದೆ ಆದ್ದರಿಂದ ಇದು 4 pi rho 0 ಸ್ಕ್ವೇರ್ ಓವರ್ ಎಪ್ಸಿಲಾನ್ 0 1 ಓವರ್ ಆಲ್ಫಾ ರೈಸ್ ಟು 5 ಮೈನಸ್ 3 ಎಂಟನೇ ಆಲ್ಫಾ ರೈಸ್ ಟು 5 ಕ್ಕೆ ಅದು ನನಗೆ 4 pi rho 0 ಸ್ಕ್ವೇರ್ ಟೈಮ್ಸ್ 5 ಎಂಟುಗಳ ಆಲ್ಫಾ ರೈಸ್ ಟು 8 ಓವರ್ ಎಪ್ಸಿಲಾನ್ 0 ನೀಡುತ್ತದೆ ಅದು ನನ್ನ ಉತ್ತರ ಒಟ್ಟು ಚಾರ್ಜ್ ವಿಷಯದಲ್ಲಿ Rho 0 ಬಗ್ಗೆ ಏನು n1 W4π0202312 2222α3 162α4 2312α34π020585 ಈಗ ಒಟ್ಟು ಚಾರ್ಜ್ Q ಇಂಟಿಗ್ರೇಶನ್ rho 0 e ರೈಸ್ ಟು ಮೈನಸ್ ಆಲ್ಫಾ r ಟೈಮ್ಸ್ 4 pi r ಸ್ಕ್ವೇರ್ dr 0 ಇನ್ಫಿನಿಟಿಗೆ ಸಮಾನವಾಗಿದೆ ಇದು 4 pi rho 0 ಇಂಟಿಗ್ರೇಷನ್ ಆಫ್ r ಸ್ಕ್ವೇರ್ e ರೈಸ್ ಟು ಮೈನಸ್ ಆಲ್ಫಾ r d r 0 ಟು ಇನ್ಫಿನಿಟಿ ಇದು 4 pi rho 0 ಟೈಮ್ಸ್ 2 ಫ್ಯಾಕ್ಟರಿಯಲ್ ಡಿವೈಡೆಡ್ ಬೈ ಆಲ್ಫಾ ಕ್ಯುಬೆಡ್ ಆಗಿದೆ ಆದ್ದರಿಂದ ಇದು 8 pi rho 0 ಓವರ್ ಆಲ್ಫಾ ಕ್ಯೂಬ್ ಆಗಿದೆ ಇದು ಒಟ್ಟು ಚಾರ್ಜ್ ಆಗಿದೆ ಆದ್ದರಿಂದ ನಾವು rho 0 ಈಕ್ವಲ್ಸ್ ಆಲ್ಫಾ ಕ್ಯೂಬ್ಡ್ Q ಓವರ್ 8 pi ಅನ್ನು ಬದಲಿಸಬಹುದು ಮತ್ತು ವಿತರಣೆಯ ಶಕ್ತಿಯನ್ನು w ಈಕ್ವಲ್ಸ್ pi ಓವರ್ ಎಪ್ಸಿಲಾನ್ 0 ಎಂದು ಪಡೆಯಬಹುದು ಇದು ಆಲ್ಫಾ ರೈಸ್ ಟು 6 ಪಟ್ಟು Q ಓವರ್ 64 pi ಸ್ಕ್ವೇರ್ ಟೈಮ್ಸ್ ಆಲ್ಫಾ ರೈಸ್ ಟು r ಗೆ rho ಬರುತ್ತದೆ ಆದ್ದರಿಂದ ಅದು ನನಗೆ ಉತ್ತರವನ್ನು 5 q ಸ್ಕ್ವೇರ್ ಆಲ್ಫಾದಿಂದ ಭಾಗಿಸಿದಂತೆ ನೀಡುತ್ತದೆ ನಾವು 4 ಅನ್ನು ನೋಡೋಣ ಇದು 16 pi ರದ್ದುಗೊಳ್ಳುತ್ತದೆ ಆದ್ದರಿಂದ 128 pi ಎಪ್ಸಿಲಾನ್ 0 ಅದು ಉತ್ತರವಾಗಿದೆ ಅದು ಈ ಚಾರ್ಜ್ ವಿತರಣೆಯ ಶಕ್ತಿಯಾಗಿದೆ